ಕಳೆದ ಕೆಲವು ತರಗತಿಗಳು ನಾವು ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡುತ್ತಿದ್ದೇವೆ ನಾವು ಮೊದಲು ಇನ್ಪುಟ್ ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ಸಾಧನಗಳನ್ನು ನೋಡಿದ್ದೇವೆ ಮತ್ತು ಅದನ್ನು ಬೆಳಕಿಗೆ ಪರಿವರ್ತಿಸುತ್ತೇವೆ ಆದ್ದರಿಂದ ನಾವು ಆ 2 ಸಾಧನಗಳಲ್ಲಿ ಎಲ್ಇಡಿ ಮತ್ತು ಲೇಸರ್ಗಳನ್ನು ನೋಡಿದ್ದೇವೆ ಎರಡೂ ಸಂದರ್ಭಗಳಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಇರುತ್ತವೆ ಇವುಗಳನ್ನು ಸೆಮಿಕಂಡಕ್ಟರ್ ಸಾಧನಕ್ಕೆ ಚುಚ್ಚಲಾಗುತ್ತದೆ ಒಂದು ಚಿಕ್ಕ ವಿಶಿಷ್ಟ ಉದಾಹರಣೆಯು p n ಜಂಕ್ಷನ್ ಆಗಿರುತ್ತದೆ ಮತ್ತು ನಿಮಗೆ ಬೆಳಕನ್ನು ನೀಡುವ ಸಲುವಾಗಿ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಪುನಃ ಸೇರಿಕೊಳ್ಳಬಹುದು ಎಂದು ನಾವು ಕಂಡುಕೊಂಡಿದ್ದೇವೆ ಈಗ ನಾವು ವಿಭಿನ್ನ ವರ್ಗದ ಸಾಧನಗಳನ್ನು ನೋಡಲಿದ್ದೇವೆ ಅಲ್ಲಿ ನಾವು ಸಾಧನಕ್ಕೆ ಬೆಳಕು ಚೆಲ್ಲುತ್ತೇವೆ ಮತ್ತು ನಂತರ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತೇವೆ ನಾವು ಇನ್ನೂ ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡುತ್ತಿದ್ದೇವೆ ಆದರೆ ನಾವು ಬೆಳಕನ್ನು ವಿದ್ಯುತ್ ಸಿಗ್ನಲ್ ಆಗಿ ಪರಿವರ್ತಿಸುವ ಸಾಧನಗಳನ್ನು ನೋಡುತ್ತಿದ್ದೇವೆ ನಾವು ಅಂತಹ 2 ಸಾಧನಗಳನ್ನು ನೋಡಲಿದ್ದೇವೆ ಮೊದಲನೆಯದು ಫೋಟೋ ಡಿಟೆಕ್ಟರ್ ಮತ್ತು ನಂತರ ನಾವು ಸೌರ ಕೋಶವನ್ನು ನೋಡಲಿದ್ದೇವೆ ಆದ್ದರಿಂದ ಇಂದು ನಾವು ಫೋಟೋ ಡಿಟೆಕ್ಟರ್ ಅನ್ನು ನೋಡುವುದರ ಮೂಲಕ ಪ್ರಾರಂಭಿಸುತ್ತೇವೆ ಮತ್ತು ಹೆಸರೇ ಸೂಚಿಸುವಂತೆ ಇದು ಮೂಲತಃ ಘಟನೆಯ ಫೋಟಾನ್ ಅಥವಾ ವಿಕಿರಣವನ್ನು ಪತ್ತೆ ಮಾಡುತ್ತದೆ ಮತ್ತು ನಾಳೆ ನಾವು ಸೌರ ಕೋಶವನ್ನು ನೋಡುತ್ತೇವೆ ಆದ್ದರಿಂದ 3 ಹಂತಗಳು ಒಳಗೊಂಡಿರುತ್ತವೆ ನಾವು ಸಾಧನಕ್ಕೆ ಬೆಳಕನ್ನು ಹೊಳೆಯುವ ಬಗ್ಗೆ ಯೋಚಿಸಿದಾಗ ಮತ್ತು ಅದನ್ನು ವಿದ್ಯುತ್ ಪ್ರವಾಹವಾಗಿ ಪರಿವರ್ತಿಸುವ ಬಗ್ಗೆ ಯೋಚಿಸುತ್ತೇವೆ ಆದ್ದರಿಂದ ಮೊದಲ ಸಂದರ್ಭದಲ್ಲಿ ನಿಮ್ಮ ಘಟನೆಯ ಬೆಳಕು ಸಾಧನದಲ್ಲಿ ವಾಹಕಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ನಾವು ವಾಹಕಗಳ ಬಗ್ಗೆ ಮಾತನಾಡುವಾಗ ಇವೆಲ್ಲವೂ ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳಾಗಿವೆ ಈ ವಾಹಕಗಳನ್ನು ಉತ್ಪಾದಿಸಿದ ನಂತರ ಅವುಗಳನ್ನು ಆಯಾ ವಿದ್ಯುದ್ವಾರಗಳಿಗೆ ಸಾಗಿಸಬೇಕಾಗುತ್ತದೆ ಕೆಲವೊಮ್ಮೆ ಕೆಲವು ರೀತಿಯ ವಾಹಕ ಗುಣಾಕಾರವೂ ಸಾಧ್ಯ ಆದ್ದರಿಂದ ನೀವು ವಾಹಕ ಸಾರಿಗೆ ಮತ್ತು ಗುಣಾಕಾರ ಎರಡನ್ನೂ ಹೊಂದಿದ್ದೀರಿ ಗುಣಾಕಾರವನ್ನು ಸಾಮಾನ್ಯವಾಗಿ ಕರೆಯಲಾಗುತ್ತದೆ ಲಾಭವು ನಿಮಿಷದಲ್ಲಿ ಲಾಭವನ್ನು ನೋಡುತ್ತದೆ ಮತ್ತು ನಂತರ ಈ ವಾಹಕಗಳನ್ನು ನಂತರ ಸಾಧನದಿಂದ ಪ್ರಸ್ತುತ ರೂಪದಲ್ಲಿ ಹೊರತೆಗೆಯಲಾಗುತ್ತದೆ ನಾವು ಫೋಟೋ ಡಿಟೆಕ್ಟರ್ ಅನ್ನು ನೋಡಿದಾಗ ಅವು ಸಾಮಾನ್ಯವಾಗಿ 2 ವರ್ಗಗಳ ಫೋಟೋ ಡಿಟೆಕ್ಟರ್ಗಳಾಗಿವೆ ಮೊದಲ ವರ್ಗವು ಉಷ್ಣ ಶೋಧಕಗಳು ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಸಾಧನಕ್ಕೆ ಬೆಳಕು ಚೆಲ್ಲುತ್ತೀರಿ ಅಥವಾ ಅಳೆಯುವ ತಾಪಮಾನ ಏರಿಕೆಗೆ ಕಾರಣವಾಗುವ ವಸ್ತುಗಳ ಮೇಲೆ ಬೆಳಕು ಚೆಲ್ಲುತ್ತೀರಿ ಮತ್ತು ತಾಪಮಾನ ಏರಿಕೆಯು ಹೊಳೆಯುತ್ತಿರುವ ಬೆಳಕಿನ ಪ್ರಮಾಣಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಆದ್ದರಿಂದ ನೀವು ಗ್ರಹಿಸುತ್ತೀರಿ ಬೆಳಕನ್ನು ಹೀರಿಕೊಂಡಾಗ ತಾಪಮಾನ ಹೆಚ್ಚಾಗುತ್ತದೆ ಇದನ್ನು ಮುಖ್ಯವಾಗಿ I R ವಿಕಿರಣ ಅಥವಾ ಇನ್ಫ್ರಾರೆಡ್ ವಿಕಿರಣವನ್ನು ಪತ್ತೆಹಚ್ಚಲು ಬಳಸಲಾಗುತ್ತದೆ ಇನ್ನೊಂದು ಪ್ರಕರಣವೆಂದರೆ ನಿಮ್ಮ ಫೋಟಾನ್ಗಳು ಇದು ಸಾಂಪ್ರದಾಯಿಕ ಅರ್ಥದಲ್ಲಿ ನಿಮ್ಮ ಫೋಟಾನ್ಗಳು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತವೆ ಈಗ ನಾವು ಮುಖ್ಯವಾಗಿ ಎರಡನೇ ವಿಧದ ಫೋಟೋ ಡಿಟೆಕ್ಟರ್ಗಳೊಂದಿಗೆ ವ್ಯವಹರಿಸುತ್ತೇವೆ ಅಲ್ಲಿ ನಿಮ್ಮ ಫೋಟಾನ್ಗಳು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತವೆ ಆದ್ದರಿಂದ ನಿಮ್ಮ ತರಂಗಾಂತರದ ಲ್ಯಾಂಬ್ಡಾದ ವಸ್ತುವಿನ ಮೇಲೆ ಘಟನೆಯ ಬೆಳಕನ್ನು ಪರಿಗಣಿಸಿ ಈ ವಿಕಿರಣದ ಶಕ್ತಿಯು ಖಂಡಿತವಾಗಿಯೂ ನೀವು ಹಿಂದೆ ನೋಡಿದಂತಿಲ್ಲ ಈ ಲ್ಯಾಂಬ್ಡಾ ನಿಮ್ಮ ವಸ್ತುವಿನೊಳಗೆ ಕೆಲವು ರೀತಿಯ ಪರಿವರ್ತನೆಗೆ ಅನುರೂಪವಾಗಿದ್ದರೆ ಈ ಬೆಳಕನ್ನು ಕಂಡುಹಿಡಿಯಬಹುದು ಆದ್ದರಿಂದ hhc ಗೆ ಸಮನಾಗಿರುವುದಕ್ಕಿಂತ ಕಡಿಮೆ ಇರುವವರೆಗೆ ΔE ಎಂಬುದು ವಸ್ತುವಿನೊಳಗೆ ಪರಿವರ್ತನೆಯಾಗಿದ್ದರೆ ನಿಮ್ಮ ಬೆಳಕನ್ನು ಪತ್ತೆ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ΔE ಗೆ ಹೊಂದಿಕೆಯಾಗುವ ಈ ವಿಭಿನ್ನ ಪರಿವರ್ತನೆಗಳು ಯಾವುವು ಆದ್ದರಿಂದ ನಿಮ್ಮ ಸಾಧನದಲ್ಲಿನ ಪರಿವರ್ತನೆ ಅಥವಾ ನಿಮ್ಮ ವಸ್ತುವಿನಲ್ಲಿ ಪರಿವರ್ತನೆ ಪ್ರತಿನಿಧಿಸುವ ΔE ಇದು ಇಂಟರ್ ಬ್ಯಾಂಡ್ ಪರಿವರ್ತನೆಯಾಗಿರಬಹುದು ಆದ್ದರಿಂದ ಇದು ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡ್ಗೆ ಆಗಿರಬಹುದು ಇದು ಪರಿವರ್ತನೆಯ ಸರಳ ಮತ್ತು ಸಾಮಾನ್ಯ ರೂಪವಾಗಿದೆ ಉದಾಹರಣೆಗೆ ನಿಮ್ಮ ವಸ್ತುವು ಗ್ಯಾಲಿಯಮ್ ಆರ್ಸೆನೈಡ್ ಆಗಿದ್ದರೆ ನೀವು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಿನ ಶಕ್ತಿಯ ಬೆಳಕನ್ನು ಹೀರಿಕೊಳ್ಳುತ್ತೀರಿ ಇದರಿಂದ ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ ನಿಂದ ಕಂಡಕ್ಷನ್ ಬ್ಯಾಂಡ್ಗೆ ಉತ್ಸುಕವಾಗುತ್ತದೆ ನೀವು ಇಂಟರ್ ಬ್ಯಾಂಡ್ ಪರಿವರ್ತನೆಯನ್ನೂ ಹೊಂದಿರಬಹುದು ಆದರೆ ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗುವ ಬದಲು ನಿಮ್ಮ ಬ್ಯಾಂಡ್ ಅಂತರದಲ್ಲಿ ನೀವು ಅಶುದ್ಧತೆಯ ಮಟ್ಟವನ್ನು ಹೊಂದಿರಬಹುದು ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ ಅಥವಾ ಕಂಡಕ್ಷನ್ ಬ್ಯಾಂಡ್ನಿಂದ ಕೆಲವು ಅಶುದ್ಧತೆಯ ಮಟ್ಟಕ್ಕೆ ಪರಿವರ್ತನೆಯಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನೀವು ವಸ್ತುವನ್ನು ಡೋಪ್ ಮಾಡಿದರೆ ಅದು ಬ್ಯಾಂಡ್ ಅಂತರದಲ್ಲಿ ಅಶುದ್ಧತೆಯ ಮಟ್ಟವನ್ನು ಉಂಟುಮಾಡುತ್ತದೆ ಆಗ ಈ ರೀತಿಯ ಪರಿವರ್ತನೆಗಳು ಸಾಧ್ಯ ನೀವು ಜಂಕ್ಷನ್ಗಳನ್ನು ಹೊಂದಿದ್ದರೆ ನೀವು ಜಂಕ್ಷನ್ನಲ್ಲಿ ಅಡೆತಡೆಗಳನ್ನು ಹೊಂದಿದ್ದೀರಿ ಇದರಿಂದ ನಿಮ್ಮ ಪರಿವರ್ತನೆಯು ತಡೆಗೋಡೆಗೆ ಅಡ್ಡಲಾಗಿರುತ್ತದೆ ಆದ್ದರಿಂದ ಇದು ಜಂಕ್ಷನ್ನ ಉದ್ದಕ್ಕೂ ತಡೆಗೋಡೆ ಎತ್ತರಕ್ಕೆ ಹೊಂದಿಕೆಯಾಗಬಹುದು ಉದಾಹರಣೆಗೆ ನಂತರ ನಾವು ಕೆಲವು ಸ್ಕಾಟ್ಕಿ ಡಯೋಡ್ ಆಧಾರಿತ ಫೋಟೋ ಡಿಟೆಕ್ಟರ್ಗಳನ್ನು ನೋಡುತ್ತೇವೆ ಈ ಸಂದರ್ಭದಲ್ಲಿ ಲೋಹದಿಂದ ಅರೆವಾಹಕಕ್ಕೆ ಎಲೆಕ್ಟ್ರಾನ್ಗಳನ್ನು ಪ್ರಚೋದಿಸಲು ನಿಮ್ಮ ಎಲೆಕ್ಟ್ರಾನ್ಗಳು ಅಥವಾ ನಿಮ್ಮ ಬೆಳಕು ಸಾಕಷ್ಟು ಶಕ್ತಿಯನ್ನು ಹೊಂದಿರಬಹುದು ಈ ಸಂದರ್ಭದಲ್ಲಿ ಅವರು ಸ್ಕಾಟ್ಕಿ ತಡೆಗೋಡೆಯನ್ನು ಜಯಿಸಬೇಕು ಆದ್ದರಿಂದ ಈ ಡೆಲ್ಟಾ ಇ ವಿವಿಧ ಪರಿವರ್ತನೆಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ಇದು ನಿಮ್ಮ ಫೋಟೋ ಡಿಟೆಕ್ಟರ್ನ ತರಂಗಾಂತರ ಶ್ರೇಣಿಯನ್ನು ವಿವರಿಸುತ್ತದೆ ಹೆಚ್ಚು ವಿಶೇಷವಾಗಿ ΔE ಸಾಧ್ಯವಿರುವ ದೀರ್ಘ ತರಂಗಾಂತರ ಶ್ರೇಣಿಯನ್ನು ಅಥವಾ ಕನಿಷ್ಠ ಅಥವಾ ಸಾಧ್ಯವಾದಷ್ಟು ಗರಿಷ್ಠ ತರಂಗಾಂತರವನ್ನು ನಿರ್ಧರಿಸುತ್ತದೆ ಇದನ್ನು ಹೇಳುವ ಇನ್ನೊಂದು ವಿಧಾನವೆಂದರೆ ತರಂಗಾಂತರದ ವ್ಯಾಪ್ತಿಯನ್ನು ಅವಲಂಬಿಸಿ ನಿಮ್ಮಲ್ಲಿ ಆಸಕ್ತಿಯುಳ್ಳವರು ಸೂಕ್ತವಾದ ಫೋಟೋ ಡಿಟೆಕ್ಟರ್ ಅಥವಾ ಫೋಟೋ ಡಿಟೆಕ್ಟರ್ ವಸ್ತು ಶ್ರೇಣಿಯನ್ನು ಆಯ್ಕೆ ಮಾಡುತ್ತಾರೆ ಅದನ್ನು ಅವಲಂಬಿಸಿ ನೀವು ಸೂಕ್ತವಾದ ಶೋಧಕವನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ಇಲ್ಲಿರುವ ಫೋಟೊ ಡಿಟೆಕ್ಟರ್ ಮತ್ತು ಸೌರ ಕೋಶದ ನಡುವಿನ ವ್ಯತ್ಯಾಸವೆಂದರೆ ಸೌರ ಕೋಶದಲ್ಲಿ ತರಂಗಾಂತರ ಶ್ರೇಣಿಯು ಸ್ಥಿರವಾಗಿರುತ್ತದೆ ಏಕೆಂದರೆ ಇದು ನಿರ್ದಿಷ್ಟ ತರಂಗಾಂತರ ವ್ಯಾಪ್ತಿಯನ್ನು ಹೊಂದಿರುವ ಸೌರ ವರ್ಣಪಟಲವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಂತರ ನಾವು ಸೌರ ಕೋಶವನ್ನು ನೋಡಿದಾಗ ನಾವು ಆ ಸೌರ ವರ್ಣಪಟಲವನ್ನು ನೋಡುತ್ತೇವೆ ಮತ್ತು ತರಂಗಾಂತರವು ಹೇಗೆ ಹರಡಿದೆ ಎಂದು ನೋಡುತ್ತೇವೆ ಆದ್ದರಿಂದ ಸೌರ ಕೋಶವು ತರಂಗಾಂತರ ಶ್ರೇಣಿಯನ್ನು ನಿವಾರಿಸಲಾಗಿದೆ ಆದ್ದರಿಂದ ನಾವು ಆ ಶ್ರೇಣಿಯಲ್ಲಿ ಹೀರಿಕೊಳ್ಳುವ ವಸ್ತುಗಳನ್ನು ಆಯ್ಕೆ ಮಾಡಲು ಬಯಸುತ್ತೇವೆ ಇನ್ನೊಂದು ಕಡೆ ಫೋಟೋ ಡಿಟೆಕ್ಟರ್ನ ಸಂದರ್ಭದಲ್ಲಿ ತರಂಗಾಂತರದ ಶ್ರೇಣಿಯನ್ನು ಅವಲಂಬಿಸಿ ನಾವು ಯಾವ ವಸ್ತುವನ್ನು ಬಳಸಲು ಬಯಸುತ್ತೇವೆ ಎಂಬುದನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ಗರಿಷ್ಠ ತರಂಗಾಂತರವನ್ನು ΔE ನಿರ್ಧರಿಸುತ್ತದೆ ಆದ್ದರಿಂದ ΔE ನಿಂದ ನಿರ್ಧರಿಸಿದಕ್ಕಿಂತ ದೊಡ್ಡದಾದ ಯಾವುದೇ ತರಂಗಾಂತರವು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಥವಾ ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹೀರಿಕೊಳ್ಳುವುದಿಲ್ಲ ಕಡಿಮೆ ತರಂಗಾಂತರದ ಆಡಳಿತವೂ ಇದೆ ಮತ್ತು ಅದು ನಿಮ್ಮ ವಸ್ತುವಿನ ಹೀರಿಕೊಳ್ಳುವ ಗುಣಾಂಕವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಕಡಿಮೆ ತರಂಗಾಂತರ ಆದ್ದರಿಂದ ನಾವು ಗರಿಷ್ಠ ತರಂಗಾಂತರವನ್ನು ಹೊಂದಿದ್ದೇವೆ ಅದು ΔE ಮತ್ತು ಕಡಿಮೆ ತರಂಗಾಂತರವನ್ನು α ನಿರ್ಧರಿಸುತ್ತದೆ ನಾವು ಮೊದಲು ಹೀರಿಕೊಳ್ಳುವ ಗುಣಾಂಕದ ಪರಿಕಲ್ಪನೆಯನ್ನು ನೋಡಿದ್ದೇವೆ α ಹೀರಿಕೊಳ್ಳುವ ಗುಣಾಂಕವಾಗಿದ್ದರೆ ವಸ್ತುವಿನೊಳಗಿನ x ದೂರದಲ್ಲಿರುವ ತೀವ್ರತೆಯು ಕೇವಲ Io exp −αx ಆಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ Io ಎಂಬುದು ಮೇಲ್ಮೈಯಲ್ಲಿನ ತೀವ್ರತೆ I ಕೆಲವು ಆಳದಲ್ಲಿನ ತೀವ್ರತೆ x ಮತ್ತು α ನಿಮ್ಮ ಹೀರಿಕೊಳ್ಳುವ ಗುಣಾಂಕ ತರಂಗಾಂತರವು ಆಲ್ಫಾ ಹೆಚ್ಚಳವನ್ನು ಕಡಿಮೆ ಮಾಡುತ್ತದೆ ಎಂದು ನೀವು ಮೊದಲೇ ನೋಡಿದ್ದೀರಿ ಅಂದರೆ ವಸ್ತುವು ಕಡಿಮೆ ಆಳದಲ್ಲಿ ಹೀರಲ್ಪಡುತ್ತದೆ ಆದ್ದರಿಂದ ಈ ಹೀರಿಕೊಳ್ಳುವ ಗುಣಾಂಕವು ಕಡಿಮೆ ತರಂಗಾಂತರದ ಆಡಳಿತವನ್ನು ನಿರ್ಧರಿಸುತ್ತದೆ ಒಂದು ವೇಳೆ α ತುಂಬಾ ದೊಡ್ಡದಾಗಿದ್ದರೆ ಎಲ್ಲಾ ಬೆಳಕಿನು ಒಂದು ಪದರದೊಳಗೆ ಮೇಲ್ಮೈಗೆ ಅತ್ಯಂತ ಹತ್ತಿರದಿಂದ ಹೀರಲ್ಪಡುತ್ತದೆ ಮತ್ತು ಅದನ್ನು ಪತ್ತೆ ಮಾಡಲು ರಂಧ್ರ ಜೋಡಿಗಳಲ್ಲಿ ಸಾಕಷ್ಟು ಎಲೆಕ್ಟ್ರಾನ್ ಇರುವುದಿಲ್ಲ ಆದ್ದರಿಂದ ಹೆಚ್ಚಿನ ತರಂಗಾಂತರದ ಆಡಳಿತವನ್ನು ಪರಿವರ್ತನೆಯ ಬ್ಯಾಂಡ್ ಅಂತರದಿಂದ ಅಥವಾ ಪರಿವರ್ತನೆಯ ಶಕ್ತಿಯಿಂದ ನಿರ್ಧರಿಸಲಾಗುತ್ತದೆ ಮತ್ತು ಕಡಿಮೆ ತರಂಗಾಂತರದ ಆಡಳಿತವನ್ನು α ನಿರ್ಧರಿಸುತ್ತದೆ ಫೋಟೋ ಡಿಟೆಕ್ಟರ್ನ ಇನ್ನೊಂದು ಪ್ರಮುಖ ಅಂಶವೆಂದರೆ ಪ್ರತಿಕ್ರಿಯೆ ಸಮಯ ಇದು ಸಾಧನದ ವೇಗವನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಾಡಿಗಳ ರೂಪದಲ್ಲಿ ಬರುವ ಬೆಳಕನ್ನು ನಾವು ಯೋಚಿಸಿದರೆ ಪ್ರತಿಕ್ರಿಯೆ ಸಮಯವು ಈ ನಾಡಿಗಳು ಎಷ್ಟು ಹತ್ತಿರದಲ್ಲಿವೆ ಎಂಬುದನ್ನು ನಿರ್ಧರಿಸುತ್ತದೆ ಇದರಿಂದ ಅವುಗಳನ್ನು ಪ್ರತ್ಯೇಕವಾಗಿ ಪತ್ತೆ ಮಾಡಬಹುದು ನೀವು ಕಾಳುಗಳ ರೂಪದಲ್ಲಿ ಬೆಳಕನ್ನು ಹೊಂದಿದ್ದರೆ ಪ್ರತಿಕ್ರಿಯೆ ಸಮಯವು ಈ ದ್ವಿದಳ ಧಾನ್ಯಗಳ ಆವರ್ತನವನ್ನು ನಿರ್ಧರಿಸುತ್ತದೆ ವೇಗ ಅಥವಾ ನಾಡಿಯ ಆವರ್ತನವನ್ನು ನಿರ್ಧರಿಸುತ್ತದೆ ಆದ್ದರಿಂದ ಪ್ರತಿಕ್ರಿಯೆಯ ಸಮಯವು ನಿಮ್ಮಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಉತ್ಪತ್ತಿಯಾಗುತ್ತವೆ ಮತ್ತು ಎಲೆಕ್ಟ್ರೋಡ್ಗಳನ್ನು ತಲುಪಲು ಇವುಗಳನ್ನು ಸಾಧನದ ಮೂಲಕ ನಿಷ್ಕ್ರಿಯಗೊಳಿಸಬೇಕು ಮತ್ತು ನಂತರ ನಿಮ್ಮ ಪ್ರವಾಹವನ್ನು ರೂಪಿಸಬೇಕು ಎಂಬ ಅಂಶವನ್ನು ಅವಲಂಬಿಸಿರುತ್ತದೆ ಇದು ಪ್ರಸರಣ ಗುಣಾಂಕ ಅಥವಾ ಎಲೆಕ್ಟ್ರಾನ್ಗಳ ಚಲನಶೀಲತೆ ಮತ್ತು ಸಾಧನದಲ್ಲಿನ ರಂಧ್ರಗಳನ್ನು ಅವಲಂಬಿಸಿರುತ್ತದೆ ವಿಶಾಲವಾದ ಸವಕಳಿ ಪ್ರದೇಶವನ್ನು ಹೊಂದಿರುವ p n ಜಂಕ್ಷನ್ ಅನ್ನು ಆಧರಿಸಿದ ಫೋಟೋ ಡಿಟೆಕ್ಟರ್ ಅನ್ನು ನೀವು ಹೊಂದಿದ್ದರೆ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳು ಪ್ರಯಾಣಿಸಬೇಕಾದ ದೂರವು ದೀರ್ಘವಾಗಿರುತ್ತದೆ ಅಂದರೆ ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ಸಮಯವು ಕಡಿಮೆಯಾಗಿದೆ ಮತ್ತೊಂದೆಡೆ ನೀವು ತೆಳುವಾದ ಸವಕಳಿ ಪ್ರದೇಶವನ್ನು ಹೊಂದಿದ್ದರೆ ಪ್ರತಿಕ್ರಿಯೆ ಸಮಯ ಕ್ಷಮಿಸಿ ನೀವು ಒಂದು p n ಜಂಕ್ಷನ್ ಅನ್ನು ವಿಶಾಲವಾದ ಸವಕಳಿ ಪ್ರದೇಶವನ್ನು ಹೊಂದಿದ್ದರೆ ಆಗ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳು ಪ್ರಯಾಣಿಸಬೇಕಾದ ದೂರವು ದೊಡ್ಡದಾಗಿದೆ ಆದ್ದರಿಂದ ಪ್ರತಿಕ್ರಿಯೆ ಸಮಯ ಸಹ ದೊಡ್ಡದಾಗಿದೆ ಮತ್ತೊಂದೆಡೆ ನಾವು ಅತಿ ಕಡಿಮೆ ಸವಕಳಿ ಪ್ರದೇಶದೊಂದಿಗೆ p n ಜಂಕ್ಷನ್ ಹೊಂದಿದ್ದರೆ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಪ್ರಯಾಣಿಸಬೇಕಾದ ದೂರವು ಚಿಕ್ಕದಾಗಿದೆ ಇದರಿಂದ ಪ್ರತಿಕ್ರಿಯೆ ಸಮಯವು ವೇಗವಾಗಿರುತ್ತದೆ ಆದರೆ ನ್ಯೂನತೆಯೆಂದರೆ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ರಂಧ್ರಗಳು ಚಿಕ್ಕದಾಗಿರುವುದರಿಂದ ವಿಕಿರಣವನ್ನು ಪತ್ತೆ ಮಾಡಲು ಅಥವಾ ರೂಪಿಸಲು ನಿಮಗೆ ದೊಡ್ಡ ಪ್ರಮಾಣದ ಸಿಗ್ನಲ್ ಅಗತ್ಯವಿದೆ ಆದ್ದರಿಂದ ಸಾಧನದ ವಿನ್ಯಾಸ ಮತ್ತು ಅಗತ್ಯವಿರುವ ಪ್ರತಿಕ್ರಿಯೆ ಸಮಯವನ್ನು ಅವಲಂಬಿಸಿ ಅವು ವಿಭಿನ್ನ ವಹಿವಾಟುಗಳಾಗಿವೆ ಫೋಟೋ ಡಿಟೆಕ್ಟರ್ನ ಮೂಲ ಮೆಟ್ರಿಕ್ ಅನ್ನು ಕ್ವಾಂಟಮ್ ದಕ್ಷತೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕ್ವಾಂಟಮ್ ದಕ್ಷತೆಯನ್ನು ಪ್ರತಿ ಫೋಟಾನ್ಗೆ ಉತ್ಪತ್ತಿಯಾಗುವ ವಾಹಕಗಳ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದು ಪ್ರತಿಯಾಗಿ ಫೋಟೊನ್ಗಳ ಹರಿವಿನಿಂದ ಭಾಗಿಸಲ್ಪಟ್ಟಿರುವ ಫೋಟೊ ಕರೆಂಟ್ಗೆ ಸಂಬಂಧಿಸಿದೆ ಆದ್ದರಿಂದ Iph ಫೋಟೋ ಕರೆಂಟ್ ಆಗಿದೆ ಈ ಪದ φ ಫೋಟಾನ್ ಫ್ಲಕ್ಸ್ ಆಗಿದೆ ಇದನ್ನು ಬರೆಯುವ ಇನ್ನೊಂದು ವಿಧಾನವೆಂದರೆ ಫೋಟಾನ್ಗಳ ಹರಿವು ಘಟನೆಯ ವಿಕಿರಣ ಮತ್ತು ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ hυ ವಿಕಿರಣದ ಶಕ್ತಿಯಾಗಿದೆ ಮತ್ತು Pot ಆಪ್ಟಿಕಲ್ ಶಕ್ತಿಯಾಗಿದೆ ಫೋಟೋ ಡಿಟೆಕ್ಟರ್ನ ಸಂದರ್ಭದಲ್ಲಿ ಅವುಗಳು ಆಂತರಿಕ ಲಾಭದ ಕಾರ್ಯವಿಧಾನವೂ ಆಗಿರಬಹುದು ಇದರಿಂದ ನಿಮ್ಮ ಸಾಧನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಫೋಟಾನ್ಗಳು ಇದ್ದರೂ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆಯು ದೊಡ್ಡದಾಗಿರುತ್ತದೆ ನಿಮ್ಮ ಫೋಟೋ ಡಿಟೆಕ್ಟರ್ ಅನ್ನು ಮೂಲಭೂತವಾಗಿ ನಿರೂಪಿಸುವ ಲಾಭ ಮತ್ತು ಪ್ರತಿಕ್ರಿಯೆ ಸಮಯ ಎರಡನ್ನೂ ನಾವು ಹೊಂದಿದ್ದೇವೆ ಈಗ ಈ ಡಿಟೆಕ್ಟರ್ಗಳಲ್ಲಿ ವಿವಿಧ ರೀತಿಯ ಲಾಭ ಮತ್ತು ಪ್ರತಿಕ್ರಿಯೆ ಸಮಯಕ್ಕಾಗಿ ವಿಭಿನ್ನ ಮೌಲ್ಯಗಳಿವೆ ಆದ್ದರಿಂದ ಈ ರೀತಿಯ ಕೆಲವು ಫೋಟೋ ಡಿಟೆಕ್ಟರ್ಗಳನ್ನು ನಾನು ಟೇಬಲ್ ಮಾಡಲಿದ್ದೇನೆ ಆದ್ದರಿಂದ ನಾವು ಕೆಲವು ರೀತಿಯ ಫೋಟೋ ಡಿಟೆಕ್ಟರ್ಗಳನ್ನು ನೋಡುತ್ತೇವೆ ಮತ್ತು ನಂತರ ನೀವು ಅವರ ಲಾಭ ಮತ್ತು ಪ್ರತಿಕ್ರಿಯೆ ಸಮಯದ ಹೋಲಿಕೆ ನೋಡುತ್ತೀರಿ ಪ್ರತಿಕ್ರಿಯೆ ಸಮಯವನ್ನು ಸೆಕೆಂಡುಗಳಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಸರಳವಾದ ಫೋಟೋ ಡಿಟೆಕ್ಟರ್ ಕೇವಲ ಫೋಟೋ ಕಂಡಕ್ಟರ್ ಆಗಿದೆ ಇದು ಅನ್ವಯಿಕ ವಿದ್ಯುತ್ ಕ್ಷೇತ್ರವನ್ನು ಅವಲಂಬಿಸಿರುತ್ತದೆ ಮತ್ತು ಒಂದು ನಿಮಿಷದಲ್ಲಿ ಅದರ ಬಗ್ಗೆ ಮಾತನಾಡುತ್ತದೆ ನೀವು ವಿಭಿನ್ನ ಲಾಭ ಮೌಲ್ಯಗಳನ್ನು ಹೊಂದಬಹುದು ಮತ್ತು ಪ್ರತಿಕ್ರಿಯೆ ಸಮಯವು ಸಾಮಾನ್ಯವಾಗಿ ಮಿಲಿಸೆಕೆಂಡುಗಳ ಕ್ರಮವಾಗಿರುತ್ತದೆ ಫೋಟೋ ಡಯೋಡ್ಗಳನ್ನು ಸಹ ಹೊಂದಿರಬಹುದು ಇದು ಪಿನ್ ಎಂದರೆ ಸರಳವಾದ ಪಿ ಎನ್ ಜಂಕ್ಷನ್ ಆಗಿರಬಹುದು ಪಿ ಮತ್ತು ಆಂತರಿಕ ಮತ್ತು ಎನ್ ಅಥವಾ ಇದು ಲೋಹದ ಅರೆವಾಹಕ ಆಗಿರಬಹುದು ಬದಲಾಗಿ ಈ ಎಲ್ಲಾ ಸಂದರ್ಭಗಳಲ್ಲಿ ನಿಮ್ಮ ಗಳಿಕೆ ಸಾಮಾನ್ಯವಾಗಿ 1 ಅಂದರೆ ಬರುವ ಎಲ್ಲಾ ಬೆಳಕನ್ನು ಕೇವಲ ಎಲೆಕ್ಟ್ರಾನ್ ಹೋಲ್ ಜೋಡಿಗಳಾಗಿ ಪರಿವರ್ತಿಸಲಾಗುತ್ತದೆ ಈ ಸಾಧನಗಳ ಪ್ರತಿಕ್ರಿಯೆ ಸಮಯವು ಸಾಮಾನ್ಯವಾಗಿ ಉತ್ತಮವಾಗಿದೆ ಅಥವಾ ಕಡಿಮೆ ಇರುತ್ತದೆ ಇದು ಸುಮಾರು 10 11 ಆಗಿರುತ್ತದೆ ನೀವು ಚಾರ್ಜ್ ಮಾಡಿದ ಕಪಲ್ ಮಾಡಿದ ಸಾಧನಗಳನ್ನು ಸಹ ಹೊಂದಿರಬಹುದು ಇದು ವ್ಯಾಪಕ ಶ್ರೇಣಿಯ ಪ್ರತಿಕ್ರಿಯೆ ಸಮಯವನ್ನು ಹೊಂದಿದೆ ಇವೆಲ್ಲವೂ ಫೋಟೋ ಡಯೋಡ್ಗಳು ನೀವು ಫೋಟೋ ಟ್ರಾನ್ಸಿಸ್ಟರ್ ಅನ್ನು ಸಹ ಹೊಂದಿರಬಹುದು ಟ್ರಾನ್ಸಿಸ್ಟರ್ನ ಒಂದು ಅನುಕೂಲವೆಂದರೆ ಅದು ಯಾವಾಗಲೂ ಸ್ವಲ್ಪ ಲಾಭವನ್ನು ಪಡೆಯಲು ಸಾಧ್ಯ ಮತ್ತು ನಿಮ್ಮ ಪ್ರತಿಕ್ರಿಯೆ ಸಮಯವು ಮೈಕ್ರೋ ಸೆಕೆಂಡುಗಳ ಕ್ರಮವಾಗಿರುತ್ತದೆ ಇನ್ನೊಂದು ವಿಧದ ಫೋಟೋ ಡಿಟೆಕ್ಟರ್ ಹಿಮಪಾತದ ಫೋಟೋ ಡಯೋಡ್ ಅನ್ನು ಆಧರಿಸಿದೆ ಇದು ಏಕತೆಗಿಂತ ದೊಡ್ಡದಾದ ಲಾಭವನ್ನು ಹೊಂದಿದೆ ಏಕೆಂದರೆ ಇದು ಹಿಮಪಾತ ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆಯ ಸಮಯವನ್ನು ಆಧರಿಸಿದೆ ನಮ್ಮಲ್ಲಿ ಹಲವು ವಿಧದ ಫೋಟೋ ಡಿಟೆಕ್ಟರ್ಗಳಿವೆ ಇವುಗಳು ನೀವು ಬಳಸುವ ವಸ್ತುಗಳ ಪ್ರಕಾರ ಮತ್ತು ಜಂಕ್ಷನ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಇವೆಲ್ಲವನ್ನೂ ನೋಡುವುದಿಲ್ಲ ಆದರೆ ಕಾರ್ಯವಿಧಾನವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಈ ಫೋಟೋ ಡಿಟೆಕ್ಟರ್ಗಳ ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಆದ್ದರಿಂದ ನಾವು ನೋಡುವ ಮೊದಲ ವಿಷಯವೆಂದರೆ ಫೋಟೋ ಕಂಡಕ್ಟರ್ ಆದ್ದರಿಂದ ಸಿಲಿಕಾನ್ ನ ಸರಳ ಚಪ್ಪಡಿಯನ್ನು ಪರಿಗಣಿಸಿ ನಾವು ಫೋಟೋ ಕಂಡಕ್ಟರ್ ಅನ್ನು ನೋಡುತ್ತಿದ್ದೇವೆ ಆದ್ದರಿಂದ ಎರಡೂ ತುದಿಗಳಲ್ಲಿ 2 ವಿದ್ಯುದ್ವಾರಗಳನ್ನು ಹೊಂದಿರುವ ಸಿಲಿಕಾನ್ ನ ಸರಳ ಚಪ್ಪಡಿಯನ್ನು ಪರಿಗಣಿಸಿ ಇವುಗಳು ಸಾಮಾನ್ಯವಾಗಿ ಲೋಹಗಳಾಗಿರಬಹುದು ಅವರು ಸಿಲಿಕಾನ್ನೊಂದಿಗೆ ಓಹ್ಮಿಕ್ ಸಂಪರ್ಕವನ್ನು ರೂಪಿಸುತ್ತಾರೆ ನೀವು ವಸ್ತುಗಳನ್ನು ಓಹ್ಮಿಕ್ ಸಂಪರ್ಕವನ್ನು ಹೊಂದಿರುವ ರೀತಿಯಲ್ಲಿ ಆಯ್ಕೆ ಮಾಡಲು ಬಯಸುತ್ತೀರಿ ಇದು ನಿಮ್ಮ ಕೇಂದ್ರ ಸ್ಲಾಬ್ ಇದು 2 ಓಹ್ಮಿಕ್ ಸಂಪರ್ಕಗಳು L ನಿಮ್ಮ ಸ್ಲಾಬ್ನ ಉದ್ದವಾಗಿರಲಿ ಆದ್ದರಿಂದ ನಾವು ನಿಮ್ಮ ಸ್ಲ್ಯಾಬ್ ಮೇಲೆ ಘಟನೆ ಬೆಳಕು ಬೀಳಬಹುದು ನೀವು ತರಂಗಾಂತರದ ಮೇಲೆ ಅವಲಂಬಿತವಾಗಿರುವ ಕೆಲವು ಶಕ್ತಿಯ ಘಟನೆಯ ಬೆಳಕನ್ನು ಹೊಂದಿದ್ದೀರಿ ಆದ್ದರಿಂದ ಇದು hυ ಅಥವಾ hcλ ಮತ್ತು ಈ ಶಕ್ತಿಯು ಸಾಕಾಗಿದ್ದರೆ ಅದು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತದೆ ನಾವು ಈಗ ನಿಮ್ಮ ಓಹ್ಮಿಕ್ ಸಂಪರ್ಕಗಳನ್ನು ಬಳಸುತ್ತಿರುವ ಸಿಲಿಕಾನ್ ನಾದ್ಯಂತ ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸಿದರೆ ನಾವು ಮೂಲಭೂತವಾಗಿ ರಂಧ್ರಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಬಹುದು ಮತ್ತು ನಂತರ ನಿಮ್ಮ ಫೋಟೋ ಪ್ರಸ್ತುತ ಇರುವ ಕರೆಂಟ್ ಅನ್ನು ರೂಪಿಸಬಹುದು ಆದ್ದರಿಂದ ಒಂದು ಟರ್ಮಿನಲ್ ಅನ್ನು ಧನಾತ್ಮಕ ಬದಿಗೆ ಸಂಪರ್ಕಿಸಲಾಗಿದೆ ಮತ್ತು ಇನ್ನೊಂದು ಋಣಾತ್ಮಕಕ್ಕೆ ಸಂಪರ್ಕ ಹೊಂದಿದೆ ಈ ಸಂದರ್ಭದಲ್ಲಿ ಒಂದು ವಿದ್ಯುತ್ ಕ್ಷೇತ್ರವಿದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಆದ್ದರಿಂದ ಈ ಸಾಧನದಲ್ಲಿನ ಪ್ರವಾಹವು ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ಗಳ ರಂಧ್ರ ಜೋಡಿಗಳ ಸಂಖ್ಯೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಇದು ವಸ್ತುವಿನ ಮೇಲೆ ಬೀಳುವ ಬೆಳಕಿನ ತೀವ್ರತೆಯನ್ನು ಅವಲಂಬಿಸಿರುತ್ತದೆ ಸಾಧನದ ಈ ಸಂದರ್ಭದಲ್ಲಿ ಗಳಿಕೆಯನ್ನು τ ರಿಂದ ಎಲೆಕ್ಟ್ರಾನ್ಗಳಿಗೆ ನಿಮ್ಮ ರಂಧ್ರಗಳ ಸಮಯದಿಂದ ಭಾಗಿಸಲಾಗುತ್ತದೆ ಮತ್ತು 1 ರಂಧ್ರಗಳಿಗೆ ಕಾಲಾನಂತರದಲ್ಲಿ ನೀಡಲಾಗುತ್ತದೆ ಆದ್ದರಿಂದ τ ವಾಹಕಗಳ ಜೀವಿತಾವಧಿಯನ್ನು ಸೂಚಿಸುತ್ತದೆ ಏಕೆಂದರೆ ಒಮ್ಮೆ ರಂಧ್ರಗಳಲ್ಲಿ ನಿಮ್ಮ ಎಲೆಕ್ಟ್ರಾನ್ಗಳು ಉತ್ಪತ್ತಿಯಾದಾಗ ಅವು ಪುನಃ ಜೋಡಿಸಲು ಇಷ್ಟಪಡುತ್ತವೆ ಆದ್ದರಿಂದ ಮರುಸಂಯೋಜನೆಯನ್ನು ವಾಹಕದ ಜೀವಿತಾವಧಿಯಿಂದ ನಿರ್ಧರಿಸಲಾಗುತ್ತದೆ Trn ಮತ್ತು Trp ಇವುಗಳು ಈ ವಾಹಕ ವಿದ್ಯುದ್ವಾರಗಳಿಗೆ ಸಾಗಿಸುವ ಸಮಯ ಇದು ಪ್ರತಿಯಾಗಿ ಸಾಧನದ ಉದ್ದವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ Trn ಉದ್ದವನ್ನು ಅವಲಂಬಿಸಿರುತ್ತದೆ ಇದು ನಿಮ್ಮ ಎಲೆಕ್ಟ್ರಾನ್ ಅಥವಾ ರಂಧ್ರಗಳ ಚಲನಶೀಲತೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಮು ಎನ್ ಮತ್ತು ಅನ್ವಯಿಕ ವಿದ್ಯುತ್ ಕ್ಷೇತ್ರ ಹಾಗೆಯೇ Trp ಕೇವಲ ವಿದ್ಯುತ್ ಕ್ಷೇತ್ರಕ್ಕಿಂತ Lυh ಪಟ್ಟು ಹೆಚ್ಚು ಆದ್ದರಿಂದ ಹೆಚ್ಚಿನ ಚಲನವಲನಗಳು ಅಥವಾ ಹೆಚ್ಚಿನ ವಿದ್ಯುತ್ ಕ್ಷೇತ್ರವು ಕಡಿಮೆ ಸಾಗಣೆಯ ಸಮಯ ಮತ್ತು ಅದೇ ರೀತಿ ಸಾಧನವು ಚಿಕ್ಕದಾಗಿದೆ ಆದ್ದರಿಂದ ಸಣ್ಣ L ನಿಮ್ಮ ಸಾಗಣೆ ಸಮಯವಾಗಿರುತ್ತದೆ ಸಾಮಾನ್ಯವಾಗಿ ಸರಳವಾದ ಫೋಟೊ ಕಂಡಕ್ಟರ್ನ ಸಂದರ್ಭದಲ್ಲಿ ಯಾವಾಗಲೂ ಕೆಲವು ಥರ್ಮಲ್ ಶಬ್ದ ಇರುತ್ತದೆ ಏಕೆಂದರೆ ನೀವು ಯಾವಾಗಲೂ ಕೆಲವು ಥರ್ಮಲ್ ರಚಿತ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ಹೊಂದಿರುತ್ತೀರಿ ಈ ಸಾಧನಗಳು ಸಾಮಾನ್ಯವಾಗಿ ಕಡಿಮೆ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತವೆ ವಿಶಿಷ್ಟವಾಗಿ ಉಷ್ಣ ಶಬ್ದವನ್ನು ಕಡಿಮೆ ಮಾಡಲು ಆದ್ದರಿಂದ ಕಡಿಮೆ ಮಾಡಲು ದ್ರವ ಸಾರಜನಕ ತಾಪಮಾನದಲ್ಲಿ ಕಾರ್ಯನಿರ್ವಹಿಸಲಾಗುತ್ತದೆ ಆದ್ದರಿಂದ ನಾವು ನೋಡಲು ಹೊರಟಿರುವ ಮುಂದಿನ ಸಾಧನವೆಂದರೆ ಫೋಟೋ ಡಯೋಡ್ ಇಲ್ಲಿ ಜಂಕ್ಷನ್ ಅನ್ನು ರೂಪಿಸಲು ನೀವು p n ಮತ್ತು n ಮೇಲೆ 2 ವಿಭಿನ್ನ ವಸ್ತುಗಳನ್ನು ಹಾಕಲಿದ್ದೀರಿ ಒಂದು ಸರಳವಾದ ಫೋಟೋ ಕಂಡಕ್ಟರ್ನ ಸಂದರ್ಭದಲ್ಲಿ ನಮ್ಮಲ್ಲಿರುವುದು ಅರೆವಾಹಕ ವಸ್ತುಗಳ ಒಂದು ಚಪ್ಪಡಿ ಮಾತ್ರ ಹಾಗಾಗಿ ಅದು ಸಿಲಿಕಾನ್ ಆಗಿರಬಹುದು ಗ್ಯಾಲಿಯಂ ಆರ್ಸೆನೈಡ್ ಆಗಿರಬಹುದು ಮತ್ತು ಅದರಲ್ಲಿ ಕೇವಲ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಉತ್ಪತ್ತಿಯಾಗುತ್ತವೆ ಫೋಟೋ ಡಯೋಡ್ನ ಸಂದರ್ಭದಲ್ಲಿ ನಾವು p ಮತ್ತು n ವಸ್ತುಗಳನ್ನು ಬಳಸುತ್ತೇವೆ ಇದರಿಂದ ನೀವು ಜಂಕ್ಷನ್ ಅನ್ನು ರೂಪಿಸುತ್ತೀರಿ ಇದು ಸರಳ ಪಿ ಎನ್ ಜಂಕ್ಷನ್ ಅಥವಾ ನಿಮ್ಮ ಪಿನ್ ಜಂಕ್ಷನ್ ಆಗಿರುವ ಮಾರ್ಪಾಡು ಮಾಡಬಹುದು ಆದ್ದರಿಂದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು p n ಜಂಕ್ಷನ್ನ ಸವಕಳಿ ಪ್ರದೇಶದಲ್ಲಿ ಉತ್ಪತ್ತಿಯಾಗುತ್ತವೆ ಅಥವಾ ಅವು ಆಂತರಿಕ ಪ್ರದೇಶದಲ್ಲಿ ಉತ್ಪತ್ತಿಯಾಗುತ್ತವೆ ಈ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ ಜೋಡಿಗಳನ್ನು ನಂತರ ಜಂಕ್ಷನ್ಗೆ ಮೀಸಲು ಪಕ್ಷಪಾತವನ್ನು ಅನ್ವಯಿಸುವ ಮೂಲಕ ಬೇರ್ಪಡಿಸಲಾಗುತ್ತದೆ ಇದರಿಂದ ಎಲೆಕ್ಟ್ರಾನ್ಗಳು n ಬದಿಯ ಕಡೆಗೆ ಹೋಗುತ್ತವೆ ರಂಧ್ರಗಳು p ಬದಿಗೆ ಹೋಗುತ್ತವೆ ಮತ್ತು ನಂತರ ನಿಮಗೆ ಕರೆಂಟ್ ಇರುತ್ತದೆ ಆದ್ದರಿಂದ ಸರಳವಾದ ಪಿನ್ ರೀತಿಯ ಸಾಧನವನ್ನು ಪರಿಗಣಿಸಿ ಆಂತರಿಕ ಪ್ರದೇಶವು ಸಾಮಾನ್ಯವಾಗಿ ಅಗಲವಾಗಿರುತ್ತದೆ ಮತ್ತು pnn ಪ್ರದೇಶಗಳು ಚಿಕ್ಕದಾಗಿರುತ್ತವೆ ಈ ಸಾಧನಗಳನ್ನು ಸಾಮಾನ್ಯವಾಗಿ ರಿವರ್ಸ್ ಬಯಾಸ್ ಅಡಿಯಲ್ಲಿ ನಿರ್ವಹಿಸಲಾಗುತ್ತದೆ ಇದರಿಂದ p ಬದಿಗೆ ಋಣಾತ್ಮಕ ಶುಲ್ಕವನ್ನು ಅನ್ವಯಿಸಲಾಗುತ್ತದೆ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ n ಸೈಡ್ ಕೇವಲ ಆಧಾರವಾಗಿದೆ ಈ ಪಿನ್ ಸಾಧನದಲ್ಲಿ ನಾವು ಕೆಲವು ಘಟನೆಗಳ ಬೆಳಕನ್ನು ಹೊಳೆಯುತ್ತಿದ್ದೇವೆ ಅದು ನಿಮ್ಮ ಆಪ್ಟಿಕಲ್ ವಿಕಿರಣವಾಗಿದೆ ನಾವು p ಮತ್ತು n ಪ್ರದೇಶಗಳನ್ನು ಚಿಕ್ಕದಾಗಿ ಮಾಡಲು ಬಯಸುತ್ತೇವೆ ಇದರಿಂದ ಬೆಳಕು ಹರಿಯುತ್ತದೆ ತದನಂತರ ಹೆಚ್ಚಿನ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಆಂತರಿಕ ಪ್ರದೇಶದಲ್ಲಿ ಉತ್ಪತ್ತಿಯಾಗುತ್ತವೆ ಆದ್ದರಿಂದ p ಮತ್ತು n ಗಳು ಸಾಮಾನ್ಯವಾಗಿ ತೆಳುವಾಗಿರುತ್ತವೆ ಆದ್ದರಿಂದ ನೀವು ಇದಕ್ಕೆ ರಿವರ್ಸ್ ಬಯಾಸ್ ಅಡಿಯಲ್ಲಿ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಬಿಡಿಸುವುದಾದರೆ ನನ್ನ pi ನಲ್ಲಿ ಅಂತರ್ಗತವಾಗಿರುವಂತೆ ನನ್ನಲ್ಲಿ n ಇದೆ ಇದು ನಿಮ್ಮ ಕಂಡಕ್ಷನ್ ಬ್ಯಾಂಡ್ ಅನ್ನು ಸೂಚಿಸುತ್ತದೆ ಇದು ವೇಲೆನ್ಸಿ ಬ್ಯಾಂಡ್ ಅನ್ನು ಸೂಚಿಸುತ್ತದೆ ಇದು EFp ಇದು EFn ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣದಲ್ಲಿ ರಿವರ್ಸ್ ಬಯಾಸ್ ಇದೆ ರಿವರ್ಸ್ ಬಯಾಸ್ ವೋಲ್ಟೇಜ್ ಫೆರ್ಮಿ ಮಟ್ಟದಲ್ಲಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ಈಗ ನಿಮ್ಮ ವಸ್ತುವಿನ ಮೇಲೆ ಬೀಳುವ ಘಟನೆಯ ಬೆಳಕನ್ನು ನಾವು ಹೊಂದಿದ್ದೇವೆ ಇದರಿಂದ ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ವೇಲೆನ್ಸಿ ಬ್ಯಾಂಡ್ನಲ್ಲಿ ರಂಧ್ರಗಳು ಉತ್ಪತ್ತಿಯಾಗುತ್ತವೆ ಏಕೆಂದರೆ ಹಿಮ್ಮುಖ ಪಕ್ಷಪಾತದಿಂದಾಗಿ ಈ ಎಲೆಕ್ಟ್ರಾನ್ಗಳನ್ನು ರಂಧ್ರಗಳಲ್ಲಿ ಬೇರ್ಪಡಿಸಲಾಗುತ್ತದೆ ಮತ್ತು ಅವು ಪ್ರವಾಹಕ್ಕೆ ಕೊಡುಗೆ ನೀಡುತ್ತವೆ ಯಾವುದೇ ಬೆಳಕಿನ ಅನುಪಸ್ಥಿತಿಯಲ್ಲಿ ಒಂದು ಸಣ್ಣ ಪ್ರವಾಹವು ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಆಗಿರುತ್ತದೆ ಇದು ರಿವರ್ಸ್ ಬಯಾಸ್ ಅಡಿಯಲ್ಲಿ ಯಾವುದೇ p n ಜಂಕ್ಷನ್ ಅನ್ನು ಹೋಲುತ್ತದೆ ನಾವು ಬೆಳಕನ್ನು ಹೊಳೆಯುವಾಗ ಈ ಪ್ರವಾಹವು ಹೆಚ್ಚಾಗುತ್ತದೆ ಏಕೆಂದರೆ ಈಗ ಉತ್ಪತ್ತಿಯಾಗುವ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಕಾರಣದಿಂದಾಗಿ ನಾವು ಹೆಚ್ಚುವರಿ ಫೋಟೋ ಕರೆಂಟ್ ಅನ್ನು ಹೊಂದಿದ್ದೇವೆ ಈ ಸಾಧನಗಳ ಸಂದರ್ಭದಲ್ಲಿ p ಮತ್ತು n ನಿಜವಾಗಿಯೂ ಚಿಕ್ಕದಾಗಿರುತ್ತವೆ ಆದ್ದರಿಂದ ಹೆಚ್ಚಿನ ಹೀರಿಕೊಳ್ಳುವಿಕೆ ಆಂತರಿಕ ಪ್ರದೇಶದಲ್ಲಿ ನಡೆಯುತ್ತದೆ WD ಯಲ್ಲಿ ಆಲ್ಫಾ ಹೀರಿಕೊಳ್ಳುವ ಗುಣಾಂಕವಾಗಿದ್ದರೆ ಇದು ಆಂತರಿಕ ಪ್ರದೇಶದ ಅಗಲವಾಗಿದೆ ಮತ್ತು ಆದರ್ಶಪ್ರಾಯವಾಗಿ ನಾವು ಆಲ್ಫಾ ಟೈಮ್ಸ್ WD 1 ಕ್ಕಿಂತ ಹೆಚ್ಚಿರಬೇಕೆಂದು ಬಯಸುತ್ತೇವೆ ಇದು ಹೆಚ್ಚಿನ ಕ್ವಾಂಟಮ್ ದಕ್ಷತೆಗಾಗಿ ಅದನ್ನು ಹೇಳುವ ಇನ್ನೊಂದು ವಿಧಾನವೆಂದರೆ 1α ನಿಮ್ಮ ನುಗ್ಗುವ ಆಳ ಆದ್ದರಿಂದ ನಾವು ಈ ಪ್ರದೇಶದ ಅಗಲವು ಆಸಕ್ತಿಯ ತರಂಗಾಂತರದ ನುಗ್ಗುವ ಆಳಕ್ಕಿಂತ ದೊಡ್ಡದಾಗಿರಬೇಕೆಂದು ಬಯಸುತ್ತೇವೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ನೀವು ಸರಳವಾದ p n ಜಂಕ್ಷನ್ ಅಥವಾ ಪಿನ್ ಅನ್ನು ಹೊಂದಿದ್ದರೂ ನೀವು ಅವುಗಳನ್ನು ಒಂದೇ ವಸ್ತುವಿನೊಂದಿಗೆ ಹೊಂದಬಹುದು ಅದನ್ನು ಮಾಡಲು ಇನ್ನೊಂದು ಮಾರ್ಗವೆಂದರೆ ಹೆಟೆರೊ ರಚನೆ ಆಧಾರಿತ ಸಾಧನ ಆದ್ದರಿಂದ ನೀವು ಹೆಟೆರೊ ಜಂಕ್ಷನ್ ಫೋಟೋ ಡಯೋಡ್ ಅನ್ನು ಹೊಂದಬಹುದು ಆದ್ದರಿಂದ ಅಂತಹ ರಚನೆಯ ಸರಳ ಸ್ಕೀಮ್ಯಾಟಿಕ್ ಅನ್ನು ನಾನು ಬಿಡಿಸೋಣ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ ಅದು ನನ್ನ p ಪ್ರದೇಶ ಅದು ಆಂತರಿಕ ಪ್ರದೇಶ ನಂತರ ನಾನು n ಪ್ರದೇಶವನ್ನು ಹೊಂದಿದ್ದೇನೆ ಆದ್ದರಿಂದ ನನ್ನ n ಪ್ರದೇಶವು ಇಂಡಿಯಮ್ ಫಾಸ್ಫೈಡ್ ನಿಂದ ಮಾಡಲ್ಪಟ್ಟಿದೆ ಮತ್ತು ನನ್ನ p ಮತ್ತು ಆಂತರಿಕ ಪ್ರದೇಶಗಳು ಇಂಡಿಯಂ ಗ್ಯಾಲಿಯಂ ಆರ್ಸೆನೈಡ್ ನಿಂದ ಮಾಡಲ್ಪಟ್ಟಿದೆ ಇಂಡಿಯಮ್ ಫಾಸ್ಫೈಡ್ 1 27 e v ಬ್ಯಾಂಡ್ ಅಂತರವನ್ನು ಹೊಂದಿದೆ ಮತ್ತು ಇಂಡಿಯಂ ಗ್ಯಾಲಿಯಮ್ ಆರ್ಸೆನೈಡ್ 0 ಹೆಟೆರೊ ಜಂಕ್ಷನ್ ಸಾಧನದ ಅನುಕೂಲವೆಂದರೆ ಸಾಮಾನ್ಯ ಪಿನ್ನ ಸಂದರ್ಭದಲ್ಲಿ ಪಿ ಮತ್ತು ಎನ್ ಪ್ರದೇಶವು ನಿಜವಾಗಿಯೂ ಬೆಳಕನ್ನು ಹೀರಿಕೊಳ್ಳದಿರಲು ಚಿಕ್ಕದಾಗಿರಬೇಕು ಆದರೆ ಇಲ್ಲಿ ಇಂಡಿಯಂ ಫಾಸ್ಫೈಡ್ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿರುವುದರಿಂದ ತರಂಗಾಂತರವು ಕಡಿಮೆ ಶಕ್ತಿಯನ್ನು ಹೊಂದಿದೆ ಇದು ಇಂಡಿಯಮ್ ಫಾಸ್ಫೈಡ್ನಲ್ಲಿ ಕಡಿಮೆ ಹೀರಿಕೊಳ್ಳುವಿಕೆಯನ್ನು ಹೊಂದಿರುತ್ತದೆ ಆದ್ದರಿಂದ n ಪದರದ ದಪ್ಪವು ಬೆಳಕಿನ ತರಂಗಾಂತರವನ್ನು ಅವಲಂಬಿಸಬೇಕಾಗಿಲ್ಲ ನೀವು ಸಾಮಾನ್ಯ ಪಿನ್ ಸಾಧನದಲ್ಲಿ ಸಾಮಾನ್ಯವಾಗಿರುವುದಕ್ಕಿಂತ ದಪ್ಪವಾದ n ಪದರವನ್ನು ಹೊಂದಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಬೆಳಕು ಕೆಳಗಿನಿಂದ ಹೊಳೆಯುತ್ತದೆ ಇದರಿಂದ ನೀವು ದಪ್ಪವಾದ n ಪದರವನ್ನು ಹೊಂದಬಹುದು ಇದರಿಂದಾಗಿ 1 27 ಕ್ಕಿಂತ ಕಡಿಮೆ ಇರುವ ಎಲ್ಲಾ ತರಂಗಾಂತರಗಳು ಹೀರಲ್ಪಡುತ್ತವೆ ಹೆಟೆರೊ ಜಂಕ್ಷನ್ ಫೋಟೋ ಡಯೋಡ್ನ ಇನ್ನೊಂದು ಪ್ರಯೋಜನವೆಂದರೆ ನಿಮಗೆ ಬೇಡದ ತರಂಗಾಂತರದ ಕೆಲವು ಭಾಗಗಳನ್ನು ನಾವು ಕತ್ತರಿಸಬಹುದು ಉದಾಹರಣೆಗೆ ನೀವು 1 27 ಕ್ಕಿಂತ ಹೆಚ್ಚಿನ ತರಂಗಾಂತರವನ್ನು ನೋಡಲು ಬಯಸದಿದ್ದರೆ ದಪ್ಪವಾದ n ಪ್ರದೇಶವನ್ನು ಹೊಂದಿರುವ ಮೂಲಕ ಆ ತರಂಗಾಂತರಗಳು ಅಥವಾ ಆ ಶಕ್ತಿಗಳನ್ನು ಹೀರಿಕೊಳ್ಳಬಹುದು ಇದರಿಂದ ಫೋಟೋ ಡಿಟೆಕ್ಟರ್ ಮೂಲಕ ನಿರ್ದಿಷ್ಟ ಶ್ರೇಣಿಯ ತರಂಗಾಂತರವನ್ನು ಮಾತ್ರ ಕಂಡುಹಿಡಿಯಬಹುದು ಆದ್ದರಿಂದ ಹೆಟೆರೊ ಜಂಕ್ಷನ್ ಫೋಟೋ ಡಯೋಡ್ ಇದು ಸಾಮಾನ್ಯ ಪಿ ಎನ್ ಅಥವಾ ಪಿನ್ನಂತೆಯೇ ಕಾರ್ಯನಿರ್ವಹಿಸುತ್ತದೆ ಆದರೆ ಬ್ಯಾಂಡ್ ಅಂತರದಲ್ಲಿನ ವ್ಯತ್ಯಾಸದಿಂದಾಗಿ ಹೆಚ್ಚುವರಿ ಕಾರ್ಯವನ್ನು ನೀಡುತ್ತದೆ 1 ಎಚ್ಚರಿಕೆಯೆಂದರೆ ನಾವು ವಿಭಿನ್ನ ವಸ್ತುಗಳನ್ನು ಬೆಳೆಯಬೇಕು ಆದ್ದರಿಂದ ಈ ವಸ್ತುಗಳನ್ನು ಉತ್ತಮ ಎಪಿಟಾಕ್ಸಿಯಲ್ ಸಂಪರ್ಕದೊಂದಿಗೆ ಬೆಳೆಯುವುದು ಬಹಳ ಮುಖ್ಯ ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ಗಳ ಆಧಾರದ ಮೇಲೆ ನಾವು ಫೋಟೋ ಡಯೋಡ್ ಅನ್ನು ಸಹ ಹೊಂದಬಹುದು ನಾವು ಮೊದಲು ನೋಡಿದ್ದೇವೆ ಮುಖ್ಯವಾಗಿ 2 ರೀತಿಯ ಲೋಹದ ಅರೆವಾಹಕ ಜಂಕ್ಷನ್ಗಳು 1 ನಿಮ್ಮ ಸ್ಕಾಟ್ಕಿ ಜಂಕ್ಷನ್ ಇನ್ನೊಂದು ಓಮಿಕ್ ಜಂಕ್ಷನ್ ಆದ್ದರಿಂದ ಫೋಟೋ ಡಯೋಡ್ನ ಸಂದರ್ಭದಲ್ಲಿ ನಾವು ಸವಕಳಿ ಪ್ರದೇಶವನ್ನು ಬಯಸುತ್ತೇವೆ ಇದರಿಂದ ನಾವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸಬಹುದು ಈಗ ಸ್ಕಾಟ್ಕಿ ಜಂಕ್ಷನ್ ಒಂದು ಸವಕಳಿ ಪ್ರದೇಶವನ್ನು ಹೊಂದಿದೆ ಆದ್ದರಿಂದ ನಾವು ನಿಮ್ಮ ಫೋಟೋ ಡಯೋಡ್ ರೂಪಿಸಲು ಸ್ಕಾಟ್ಕಿ ಜಂಕ್ಷನ್ ಅನ್ನು ಬಳಸುತ್ತೇವೆ ಆದ್ದರಿಂದ ಲೋಹದ ಅರೆವಾಹಕ ಡಯೋಡ್ನ 2 ವಿಧಾನಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ನಮ್ಮಲ್ಲಿ 2 ಮೋಡ್ಗಳು ಇರುವುದಕ್ಕೆ ಕಾರಣವೇನೆಂದರೆ ನಾವು ಈಗ ಲೋಹ ಮತ್ತು ಅರೆವಾಹಕದ ನಡುವೆ ತಡೆಗೋಡೆ ಹೊಂದಿದ್ದೇವೆ ಇದು ನಿಮ್ಮ ಸ್ಕಾಟ್ಕಿ ತಡೆಗೋಡೆ ಆದ್ದರಿಂದ ಮೊದಲ ಸಂದರ್ಭದಲ್ಲಿ ಫೋಟಾನ್ನ ಶಕ್ತಿಯು ಬ್ಯಾಂಡ್ ಗ್ಯಾಪ್ ಉದಾಕ್ಕಿಂತ ಹೆಚ್ಚಿದ್ದರೆ ಅದು ನಿಮ್ಮ ಸಾಮಾನ್ಯ ಫೋಟೋ ಡಯೋಡ್ನಂತೆ ವರ್ತಿಸುತ್ತದೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸಲಾಗಿದೆ ಇವುಗಳನ್ನು ನಿಮ್ಮ ಅರೆವಾಹಕದಲ್ಲಿ ರಚಿಸಲಾಗಿದೆ ಮತ್ತು ಅವು ಪ್ರಸ್ತುತಕ್ಕೆ ಕೊಡುಗೆ ನೀಡುತ್ತವೆ ನೀವು ಅರೆವಾಹಕದಲ್ಲಿ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಹೊಂದಿದ್ದು ಅದು ಪ್ರವಾಹಕ್ಕೆ ಕಾರಣವಾಗುತ್ತದೆ ಮತ್ತೊಂದೆಡೆ ನೀವು ಬ್ಯಾಂಡ್ ಅಂತರಕ್ಕಿಂತ ಕಡಿಮೆ ಶಕ್ತಿಯ ಬೆಳಕನ್ನು ಹೊಂದಿದ್ದರೆ ಆದರೆ ತಡೆಗೋಡೆಗಳ ಎತ್ತರಕ್ಕಿಂತ ಹೆಚ್ಚಿನದನ್ನು ಹೊಂದಿದ್ದರೆ ಈ ಸಂದರ್ಭದಲ್ಲಿ ಅದು ನಿಮ್ಮ ಸ್ಕಾಟ್ಕಿ ತಡೆಗೋಡೆಯಾಗಿದೆ ಶಕ್ತಿಯು ತಡೆಗೋಡೆ ಎತ್ತರಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ನೀವು ಲೋಹದಿಂದ ಎಲೆಕ್ಟ್ರಾನ್ ಅನ್ನು ಪ್ರಚೋದಿಸಬಹುದು ಮತ್ತು ಅದನ್ನು ಸ್ಕಾಟ್ಕಿ ತಡೆಗೋಡೆಯ ಮೇಲೆ ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಇದನ್ನು ಇಂಟರ್ನಲ್ ಫೋಟೊಮಿಶನ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಎಲೆಕ್ಟ್ರಾನ್ ಪ್ರಸ್ತುತಕ್ಕೆ ಕೊಡುಗೆ ನೀಡುತ್ತದೆ ಲೋಹದ ದಾಟುವಿಕೆಯಿಂದ ಸ್ಕಾಟ್ಕಿ ತಡೆಗೋಡೆಯಿಂದ ಅರೆವಾಹಕಕ್ಕೆ ನಾವು ಫೋಟೋ ಉತ್ಸುಕ ಎಲೆಕ್ಟ್ರಾನ್ ಹೊಂದಬಹುದು ಈ ಪ್ರಕ್ರಿಯೆಯನ್ನು ಆಂತರಿಕ ಫೋಟೊಮಿಶನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಮತೋಲನದಲ್ಲಿ ಸ್ಕಾಟ್ಕಿ ಜಂಕ್ಷನ್ನ ಉದಾಹರಣೆಯನ್ನು ಪರಿಗಣಿಸಿ ಇದು ನನ್ನ ಮೆಟಲ್ ಸೈಡ್ EF ಲೋಹದ ಕೆಲಸದ ಕಾರ್ಯವು ಅರೆವಾಹಕದ ಕೆಲಸ ಕಾರ್ಯಕ್ಕಿಂತ ಹೆಚ್ಚಾಗಿರುವಾಗ ಸ್ಕಾಟ್ಕಿ ಜಂಕ್ಷನ್ ರಚನೆಯಾಗುತ್ತದೆ ಎಂದು ನೀವು ಮೊದಲೇ ನೋಡಿದ್ದೀರಿ ಸವಕಳಿ ಪ್ರದೇಶವನ್ನು ಹೊಂದಿರಿ ಆದ್ದರಿಂದ ನನ್ನ ಅರೆವಾಹಕವು ಎನ್ ಟೈಪ್ ಆಗಿದ್ದು ಅದು ನನ್ನ ಫೆರ್ಮಿ ಶಕ್ತಿಯಾಗಿದೆ ನಾನು ನನ್ನ ವಹನ ಬ್ಯಾಂಡ್ Ec ಅನ್ನು ಹೊಂದಿದ್ದೇನೆ ಮತ್ತು ನಂತರ ನನ್ನ ವೇಲೆನ್ಸಿ ಬ್ಯಾಂಡ್ ಅನ್ನು ಹೊಂದಿದ್ದೇನೆ ಇದರಿಂದ ನೀವು ಸೆಮಿಕಂಡಕ್ಟರ್ ಬದಿಯಲ್ಲಿ ಸವಕಳಿ ಪ್ರದೇಶವನ್ನು ಹೊಂದಿರುತ್ತೀರಿ ಅಂತರ್ನಿರ್ಮಿತ ಸಾಮರ್ಥ್ಯವಿದೆ ಅದು evo ಮತ್ತು ಸ್ಕಾಟ್ಕಿ ತಡೆಗೋಡೆ ಎತ್ತರ φB ಇದೆ ಸ್ಕಾಟ್ಕಿ ತಡೆಗೋಡೆ ಎತ್ತರವು ಲೋಹದ ಕೆಲಸದ ಕಾರ್ಯ ಮತ್ತು ಅರೆವಾಹಕದ ಎಲೆಕ್ಟ್ರಾನ್ ಸಂಬಂಧದ ನಡುವಿನ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಈ ಜಂಕ್ಷನ್ಗೆ ರಿವರ್ಸ್ ಬಯಾಸ್ ಅನ್ನು ಅನ್ವಯಿಸಿದಾಗ ಸೆಮಿಕಂಡಕ್ಟರ್ ಸಂಭಾವ್ಯ ಪಲ್ಲಟಗಳು ದೊರೆಯುತ್ತದೆ ಆದ್ದರಿಂದ ಲೋಹವು ಇನ್ನೂ ಒಂದೇ ಆಗಿರುತ್ತದೆ ಸೆಮಿಕಂಡಕ್ಟರ್ Ec Ev EF EFn ಅನ್ನು ರಿವರ್ಸ್ ಬಯಾಸ್ಗೆ ಬದಲಾಯಿಸುತ್ತದೆ ನೀವು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಿನ ಶಕ್ತಿಯ ಬೆಳಕನ್ನು ಹೊಂದಿದ್ದರೆ hυEg ನಂತರ ನೀವು ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತೀರಿ ಎಲೆಕ್ಟ್ರಾನ್ ನನ್ನ ರಂಧ್ರವನ್ನು ನೀಡಲು ನನಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ರಂಧ್ರವಿದೆ ಮತ್ತೊಂದೆಡೆ ನೀವು ಸ್ಕಾಟ್ಕಿ ತಡೆಗಿಂತ ಹೆಚ್ಚಿನ ಬೆಳಕಿನ ಶಕ್ತಿಯನ್ನು ಹೊಂದಿದ್ದರೆ ಆದರೆ ಬ್ಯಾಂಡ್ ಅಂತರಕ್ಕಿಂತ ಕಡಿಮೆ ಇದ್ದರೆ ನಂತರ ನೀವು ಲೋಹದ ಫೆರ್ಮಿ ಮಟ್ಟದಿಂದ ಎಲೆಕ್ಟ್ರಾನ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ ಅದನ್ನು ಸ್ಕಾಟ್ಕಿ ತಡೆಗೋಡೆಯ ಮೇಲೆ ತೆಗೆದುಕೊಳ್ಳಬಹುದು ಮತ್ತು ಅದು ನಿಮಗೆ ಕರೆಂಟ್ ಕೂಡ ನೀಡಬಹುದು ಆದ್ದರಿಂದ ಲೋಹದ ಸ್ಕಾಟ್ಕಿ ಜಂಕ್ಷನ್ ಅನ್ನು ಬಳಸುವ ಮೂಲಕ ನೀವು ನಿಮ್ಮ ಫೋಟೋ ಡಿಟೆಕ್ಟರ್ನೊಂದಿಗೆ ವಿಚಾರಣೆಗೆ ಒಳಪಡಿಸಲು ಬಯಸುವ ತರಂಗಾಂತರ ಶ್ರೇಣಿಯನ್ನು ಹೆಚ್ಚಿಸಬಹುದು ವಸ್ತುವಿನ ಬ್ಯಾಂಡ್ ಅಂತರದಿಂದ ನೀವು ಇನ್ನು ಮುಂದೆ ಸೀಮಿತವಾಗಿಲ್ಲ ಆದರೆ ಸ್ಕಾಟ್ಕಿ ತಡೆಗೋಡೆಗೆ ಅನುಗುಣವಾಗಿ ನೀವು ಅದನ್ನು ಮತ್ತಷ್ಟು ವಿಸ್ತರಿಸಬಹುದು ಆದ್ದರಿಂದ ನೀವು ಶಕ್ತಿಯ ವಿರುದ್ಧ ಈ ಸಾಧನದ ಕ್ವಾಂಟಮ್ ದಕ್ಷತೆಯನ್ನು ಸೆಳೆಯಬೇಕಾಗಿತ್ತು ಆದ್ದರಿಂದ η ಎಂಬುದು ನಿಮ್ಮ ಕ್ವಾಂಟಮ್ ದಕ್ಷತೆಯಾಗಿದೆ QE ವರ್ಸಸ್ ಲೈಟ್ E ಆದ್ದರಿಂದ ಕೇವಲ hυ ನೀವು 1 ಪದವನ್ನು ಹೊಂದಿದ್ದೀರಿ ಅದು Eg ಗೆ ಅನುರೂಪವಾಗಿದೆ ಆಗ φB ಇದೆ ಅದು ತಡೆಗೋಡೆಯಾಗಿದೆ ಆದ್ದರಿಂದ ತಡೆಗೋಡೆಗಿಂತ ಕೆಳಗಿರುವ ಯಾವುದೂ ಹೀರಿಕೊಳ್ಳುವುದಿಲ್ಲ ಆಂತರಿಕ ಫೋಟೋ ಹೊರಸೂಸುವಿಕೆ ಪ್ರಕ್ರಿಯೆಯಿಂದಾಗಿ ನೀವು ತಡೆಗೋಡೆಗಿಂತ ಹೆಚ್ಚಿನ ಲಾಭವನ್ನು ಹೊಂದಿದ್ದೀರಿ ಮತ್ತು Eg ಮೇಲೆ ನಿಮ್ಮ ಲಾಭವು ಹೆಚ್ಚಾಗಿದೆ ಏಕೆಂದರೆ ನೀವು ಈಗ ಸೆಮಿಕಂಡಕ್ಟರ್ನಲ್ಲಿ ಪರಿವರ್ತನೆ ಹೊಂದಿದ್ದೀರಿ ಇದು ಕಂಡಕ್ಟರ್ ವೇಲೆನ್ಸ್ ಬ್ಯಾಂಡ್ ನಿಂದ ಕಂಡಕ್ಷನ್ ಬ್ಯಾಂಡ್ ಆಗಿದೆ ಸಾಮಾನ್ಯವಾಗಿ ಲೋಹಗಳನ್ನು ಬಳಸುವ ಬದಲು ನಾವು ಸಿಲಿಸೈಡ್ಗಳನ್ನು ಸಹ ಮಾಡಬಹುದು ಉದಾಹರಣೆಗೆ ನಮ್ಮಲ್ಲಿ ಪ್ಲಾಟಿನಂ ಇದ್ದರೆ ನೀವು ಪ್ಲಾಟಿನಂ ಸಿಲಿಸೈಡ್ ಅನ್ನು ಸಿಲಿಕಾನ್ ನೊಂದಿಗೆ ಜಂಕ್ಷನ್ ಅನ್ನು ರೂಪಿಸಬಹುದು ಮತ್ತು ಅದನ್ನು ಫೋಟೋ ಡಿಟೆಕ್ಟರ್ ಆಗಿ ಬಳಸಬಹುದು ಆದ್ದರಿಂದ ಲೋಹದ ಸೆಮಿಕಂಡಕ್ಟರ್ ಫೋಟೊ ಡಿಟೆಕ್ಟರ್ ಎಚ್ಚರಿಕೆಗಳು ಲೋಹದ ಪದರವು ನಿಜವಾಗಿಯೂ ತೆಳುವಾಗಿರಬೇಕು ಏಕೆಂದರೆ ಲೋಹಗಳು ಸಾಮಾನ್ಯವಾಗಿ ಹೆಚ್ಚಿನ ಹೀರಿಕೊಳ್ಳುವ ಗುಣಾಂಕಗಳನ್ನು ಹೊಂದಿರುತ್ತವೆ ಆದ್ದರಿಂದ ಲೋಹದ ಪದರವು ತೆಳುವಾಗಿರಬೇಕು ಏಕೆಂದರೆ ಆಲ್ಫಾ ತುಂಬಾ ದೊಡ್ಡದಾಗಿದೆ ಉದಾಹರಣೆಗೆ ನೀವು ಪ್ಲಾಟಿನಂ ಸಿಲಿಸೈಡ್ ಮತ್ತು ಸಿಲಿಕಾನ್ ಹೊಂದಿದ್ದರೆ ಪ್ಲಾಟಿನಂ 4 97 eV ನ ಕೆಲಸ ಕಾರ್ಯವನ್ನು ಹೊಂದಿದೆ ಸಿಲಿಕಾನ್ 4 05 ನ ಎಲೆಕ್ಟ್ರಾನ್ ಸಂಬಂಧವನ್ನು ಹೊಂದಿದೆ ಆದ್ದರಿಂದ ಸ್ಕಾಟ್ಕಿ ತಡೆಗೋಡೆ φB ಕೇವಲ ಈ 2 ರ ನಡುವಿನ ವ್ಯತ್ಯಾಸವಾಗಿದೆ ಹಾಗಾಗಿ ಇದು 0 92ev ಸಿಲಿಕಾನ್ Eg ಬ್ಯಾಂಡ್ ಅಂತರ 1 12 ಎಲೆಕ್ಟ್ರಾನ್ ರಂಧ್ರಗಳು ಇದು ಸರಿಸುಮಾರು 1100 ನ್ಯಾನೊಮೀಟರ್ಗಳ ತರಂಗಾಂತರಕ್ಕೆ ಅನುರೂಪವಾಗಿದೆ ಆದ್ದರಿಂದ ನಿಮ್ಮ ತರಂಗಾಂತರವು 1100 ಕ್ಕಿಂತ ಕಡಿಮೆ ಇರುವವರೆಗೆ ಅಥವಾ ಶಕ್ತಿಯು Eg ಗಿಂತ ಹೆಚ್ಚಿರುವವರೆಗೆ ಬೆಳಕು ಸಿಲಿಕಾನ್ ನಿಂದ ಹೀರಲ್ಪಡುತ್ತದೆ ಆದರೆ ನಿಮ್ಮ ಶಕ್ತಿಯು 1 12 ಮತ್ತು ಸ್ಕಾಟ್ಕಿ ತಡೆಗೋಡೆಯ ನಡುವೆ ಇದ್ದರೆ ಒಳಭಾಗದಲ್ಲಿರುವ ಪ್ಲಾಟಿನಂ ಸಿಲಿಸೈಡ್ ಪದರವು ಬೆಳಕನ್ನು ಹೀರಿಕೊಳ್ಳುತ್ತದೆ ಫೋಟೊಮಿಶನ್ ಪ್ರಕ್ರಿಯೆ ಆದ್ದರಿಂದ ನಾವು 3 ಉದಾಹರಣೆಗಳನ್ನು ನೋಡಿದ್ದೇವೆ ಫೋಟೋ ಡಯೋಡ್ಗಳು ಆದ್ದರಿಂದ ನೀವು ಸರಳವಾದ p n ಜಂಕ್ಷನ್ ಅಥವಾ ಪಿನ್ ಅಥವಾ ಲೋಹದ ಸೆಮಿಕಂಡಕ್ಟರ್ ಅನ್ನು ಹೊಂದಿದ್ದೀರಿ ನೀವು ಫೋಟೋ ಟ್ರಾನ್ಸಿಸ್ಟರ್ ಅನ್ನು ಸಹ ಹೊಂದಿರಬಹುದು ಈ ಸಂದರ್ಭದಲ್ಲಿ ನೀವು ನಿಯಮಿತ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅನ್ನು ಹೊಂದಿದ್ದೀರಿ ಅದು ಹೊರಸೂಸುವಿಕೆಯ ಬೇಸ್ ಮತ್ತು ಸಂಗ್ರಾಹಕವನ್ನು ಹೊಂದುವ ಮೊದಲು ನಾವು ನೋಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಮೂಲಕ ನಿಮ್ಮ ಸರಳವನ್ನು ದೊಡ್ಡ ಬೇಸ್ ಹೊಂದುವಂತೆ ಮಾರ್ಪಡಿಸುತ್ತೀರಿ ಇದರಿಂದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಅದರೊಳಗೆ ಉತ್ಪತ್ತಿಯಾಗುತ್ತವೆ ಮತ್ತು ಇದು ಬೇರ್ಪಡುತ್ತದೆ ಮತ್ತು ನಿಮ್ಮ ಪ್ರವಾಹವನ್ನು ರೂಪಿಸುತ್ತದೆ ಲಾಭವನ್ನು ಸುಧಾರಿಸಲು ನಿಮ್ಮ ಟ್ರಾನ್ಸಿಸ್ಟರ್ನಿಂದ ನೀವು ಹೆಟೆರೊ ಜಂಕ್ಷನ್ ಬೇಸ್ ಸಾಧನವನ್ನು ಸಹ ಹೊಂದಬಹುದು ಆದ್ದರಿಂದ ನಾವು ಫೋಟೋ ಡಿಟೆಕ್ಟರ್ಗಳ ವಿವಿಧ ಉದಾಹರಣೆಗಳನ್ನು ನೋಡಿದ್ದೇವೆ ಈ ಎಲ್ಲಾ ಸಂದರ್ಭಗಳಲ್ಲಿ ಸ್ಕ್ಯಾನ್ ಮಾಡಬಹುದಾದ ತರಂಗಾಂತರ ವ್ಯಾಪ್ತಿಯು ನೀವು ಹೊಂದಿರುವ ವಸ್ತುಗಳ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಸೌರ ಕೋಶವನ್ನು ನೋಡಲಿದ್ದೇವೆ ಇದು ಫೋಟೋ ಡಿಟೆಕ್ಟರ್ನಂತೆಯೇ ಕಾರ್ಯನಿರ್ವಹಿಸುತ್ತದೆ ಆದರೆ ತರಂಗಾಂತರ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ ಇದು ಮಾದರಿಗೆ ಒಳಬರುವ ಸೌರ ವರ್ಣಪಟಲವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಸೌರ ಕೋಶದಲ್ಲಿ ಕೆಲಸ ಮಾಡುವಾಗ ನಾವು ಸೌರ ಕೋಶದ ಕೆಲಸ ಮತ್ತು ಕೆಲವು ವಿಭಿನ್ನ ವಸ್ತುಗಳು ಮತ್ತು ದಕ್ಷತೆಗಳನ್ನು ನೋಡುತ್ತೇವೆ